ಒಂದು ಮತ್ತು ಎರಡು ಡೆಲ್ಟಾ ಕಾರ್ಯ ಪೊಟೆನ್ಶಿಯಲ್ಗಳಲ್ಲಿನ ಕಣಕ್ಕೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರ ನಾವು ಇಲ್ಲಿಯವರೆಗೆ ಮಾಡಿದ್ದು ಹೈಸೆನ್ಬರ್ಗ್ನ ವಿಧಾನ ಎಂದು ಕರೆಯಲ್ಪಡುವ ಆವೃತ್ತಿಯಾಗಿದ್ದು ಇದನ್ನು ನಾವು ಮ್ಯಾಟ್ರಿಕ್ಸ್ ಮೆಕ್ಯಾನಿಕ್ಸ್ ಎಂದು ಕರೆಯುತ್ತೇವೆ ಫೋರಂನ ವಿದ್ಯಾರ್ಥಿಗಳಲ್ಲಿ ಒಬ್ಬರು ಗಮನಿಸಿದಂತೆ ಕೆಲವು ಸರಳ ಸಮಸ್ಯೆಗಳ ನಂತರ ಅದು ಕಷ್ಟಕರವಾಗುತ್ತದೆ ಮತ್ತು ಇತರ ಆವೃತ್ತಿಯು ಶ್ರೋಡಿಂಗರ್ ಅವರ ವಿಧಾನ ಇದನ್ನು ನಾನು ವೇವ್ ಮೆಕ್ಯಾನಿಕ್ಸ್ ಎಂದು ಕರೆಯುತ್ತೇನೆ ಹಾಗೂ ಅದು 1 ಡಿ ಶ್ರೋಡಿಂಗರ್ ಸಮೀಕರಣದ ತರಂಗ ಕಾರ್ಯಕ್ಕಾಗಿ ಕಣಗಳು ಸೆನ್ಸಾರ್ ನೊಂದಿಗೆ ಸಂಬಂಧ ಹೊಂದಿವೆ ಎಂದು ಪರಿಗಣಿಸುತ್ತದೆ ಹಾಗೂ ನಾವು 2 ವಿಧಗಳಲ್ಲಿ ಪರಿಹರಿಸಿದ ಪರಿಹಾರವನ್ನು 22md2xdx2VxxEψ ಎಂದು ಬರೆಯಬಹುದು ಹಾಗೂ ನಾನು ಇಲ್ಲಿ n ಅನ್ನು ಸಬ್ಸ್ಕ್ರಿಪ್ಟ್ ಆಗಿ ಹಾಕುತ್ತೇನೆ ಏಕೆಂದರೆ ಅದು ಹಲವು ಫಂಕ್ಷನ್ ಗಳು ಬೌಂಡರಿ ಕಂಡಿಶನ್ ಗಳನ್ನು ತೃಪ್ತಿಪಡಿಸುತ್ತವೆ ಆದ್ದರಿಂದ ಬೌಂಡರಿ ಕಂಡಿಶನ್ ನ ತೃಪ್ತಿ ನಿಮಗೆ ಐಗನ್ ಮೌಲ್ಯಗಳ ಶಕ್ತಿEn ಮತ್ತು ಅನುಗುಣವಾದ ಐಗನ್ ಕಾರ್ಯಗಳನ್ನು ನೀಡುತ್ತದೆ ಆದ್ದರಿಂದ ಮುಂಬರುವ ಉಪನ್ಯಾಸಗಳಲ್ಲಿ ನಾವು ಈಗ ಅನುಸರಿಸಲಿರುವ ವಿಧಾನಗಳು ಮತ್ತು ಶ್ರೋಡಿಂಗರ್ ಸಮೀಕರಣಗಳನ್ನು ಅನ್ವಯಿಸುವುದರಿಂದ ಕೆಲವು ಪ್ರಮಾಣಿತ ಮತ್ತು ಕೆಲವು ಪ್ರಮಾಣಿತವಲ್ಲದ ತರಂಗಗಳು ನಾವು ಪ್ರಾರಂಭಿಸಲಿರುವ ಸಮಸ್ಯೆಯನ್ನು ಪರಿಹರಿಸಲು ಸಂಖ್ಯಾತ್ಮಕ ವಿಧಾನವನ್ನು ಬಳಸಲಿದ್ದೇವೆ ನಾವು ತುಂಬಾ ಸರಳ ಸಮಸ್ಯೆಗಳೊಂದಿಗೆ ಪ್ರಾರಂಭಿಸಲಿದ್ದೇವೆ ಮತ್ತು ಕಷ್ಟದ ಮಟ್ಟವನ್ನು ನಿಧಾನವಾಗಿ ಹೆಚ್ಚಿಸುತ್ತೇವೆ ಆದ್ದರಿಂದ ಇಂದಿನಿಂದ ನಾವು ಕೇಂದ್ರೀಕರಿಸುತ್ತಿರುವುದು ಸಮಯದ ಒಂದು ಆಯಾಮದ ಶ್ರೋಡಿಂಗರ್ ಸಮೀಕರಣದ ಪರಿಹಾರವಾಗಿದೆ ಮತ್ತು ನಾನು ಸರಳ ಸಮಸ್ಯೆಗಳನ್ನು ಪ್ರಾರಂಭಿಸುತ್ತಿರುವುದರಿಂದ ನಾನು ಸಿಮ್ಮೆಟ್ರಿಕ್ ಪೊಟೆನ್ಶಿಯಲ್ ಎಂಬುದನ್ನು ಪ್ರಾರಂಭಿಸುತ್ತೇನೆ ಅದರಿಂದ ನಾನು ಏನು ಹೇಳುತ್ತೇನೆಂದರೆ ನಾನು ಧನಾತ್ಮಕ x ನಿಂದ ಋಣಾತ್ಮಕ x ಗೆ ಹೋದಾಗ ಪೊಟೆನ್ಶಿಯಲ್ ಬದಲಾಗುವುದಿಲ್ಲ ಆದ್ದರಿಂದ ಉದಾಹರಣೆಗೆVxV ಈಗ ಸರಳವಾದ ಹಾರ್ಮೋನಿಕ್ ಆಗಿರುವ ಪೊಟೆನ್ಶಿಯಲ್ ಅನ್ನು ನಾನು ತೆಗೆದುಕೊಂಡರೆ ಅದು Vx12kx2ಆಗುತ್ತದೆ ಅದು ಋಣಾತ್ಮಕ ಅಕ್ಷ ಮತ್ತು ಧನಾತ್ಮಕ ಅಕ್ಷದಲ್ಲಿ ಸಮಾನವಾಗಿರುತ್ತದೆ ಆದ್ದರಿಂದ ಇದು ಸಿಮ್ಮೆಟ್ರಿಕ್ ಪೊಟೆನ್ಶಿಯಲ್ ಆಗಿದ್ದು ವೈ ಅಕ್ಷದ ಎರಡು ಬದಿಗಳಲ್ಲಿ ಒಂದೇ ಮೌಲ್ಯವನ್ನು ಹೊಂದಿರುವ ಯಾವುದೇ ಪೊಟೆನ್ಶಿಯಲ್ ಸಮ್ಮಿತೀಯ ಪೊಟೆನ್ಶಿಯಲ್ ಆಗುತ್ತದೆ ಮತ್ತು ಪೊಟೆನ್ಶಿಯಲ್ ಕೇವಲ ಧನಾತ್ಮಕವಾಗಿರುವುದಕ್ಕೆ ಸೀಮಿತವಾಗಿಲ್ಲ ಆದ್ದರಿಂದ ನಾನು ಇನ್ನೂ ಕೆಲವು ಉದಾಹರಣೆಗಳನ್ನು ಬರೆಯುತ್ತೇನೆ ಆದ್ದರಿಂದ ನಾನು ಸಮ್ಮಿತೀಯ ಪೊಟೆನ್ಶಿಯಲ್ ಬಗ್ಗೆ ಮಾತನಾಡುತ್ತಿದ್ದೇನೆ ಉದಾಹರಣೆಗೆ ನಾನು ಈ ಸಂಭಾವ್ಯತೆಯನ್ನು y ಅಕ್ಷದ ಎರಡು ಬದಿಗಳಲ್ಲಿ ಸಮಾನವಾಗಿ ಇರುತ್ತದೆ ಎಂದು ನಾನು ಬರೆಯುತ್ತೇನೆ ಇದು ಕೂಡVxV ಆಗಿರುತ್ತದೆ ಇದು ಕೂಡ ಸಮ್ಮಿತೀಯ ಆಗಿರುತ್ತದೆ ಹಾಗೂ ನಾನು ಇದರ ಮೇಲೆ ಏಕೆ ಗಮನಹರಿಸುತ್ತಿದ್ದೇನೆ ಎಂದರೆ ಇವುಗಳು ಶ್ರೋಡಿಂಗರ್ ಸಮೀಕರಣದ ಪರಿಹಾರ ಹುಡುಕುವಲ್ಲಿ ವಿಶೇಷವಾದ ಪ್ರಯೋಜನವನ್ನು ಕೊಡುತ್ತವೆ ಈಗ ನಾವು ಇಂಥ ಪೊಟೆನ್ಶಿಯಲ್ಗಳ ಶ್ರೋಡಿಂಗರ್ ಸಮೀಕರಣವನ್ನು ನೋಡೋಣ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣ ಇದನ್ನು ಮತ್ತುVxxEψ ಕೂಡಿದಾಗ ಸಿಗುತ್ತದೆ ಈಗ ನಾನು x0 ಗೆ ಮಾತ್ರ ಬರೆಯುತ್ತೇನೆ ಆದ್ದರಿಂದx0ಗೆ ಸಮೀಕರಣವು ಇದು 22md2 xd x2V x xEψ ಆಗುತ್ತದೆ ನಾನು ಏನು ಮಾಡಿದ್ದೇನೆ ಎಂದರೆ x ಇದ್ದಲ್ಲಿ x ಹಾಕಿದ್ದೇನೆ ಈಗ x2 x ನ ಪರ್ಯಾಯ xy ಗೆ ಸಮಾನವಾಗಿದೆ ನಂತರ ಈ ಸಮೀಕರಣವು 22md2ydy2VyyEψ ಆಗುತ್ತದೆ ಆದ್ದರಿಂದ ಇದು ಮೂಲತಃ ಈಗ ನಾನು ಈ ಸಮೀಕರಣವನ್ನು ತೆಗೆದುಕೊಳ್ಳುವಾಗ ಪ್ರಮುಖ ವಿಷಯ ಆಗಲಿದೆ 22md2xdx2VxxEψಮತ್ತು y ಆ್ಯಕ್ಸಿಸ್ ನ ಇನ್ನೊಂದು ಬದಿಗೆ ಬದಲಾಯಿಸಿ ಆದ್ದರಿಂದ ಅಲ್ಲಿ ಕೆಲವು ಪೊಟೆನ್ಶಿಯಲ್ ಇರುತ್ತದೆ ಹಾಗೂ ಇಲ್ಲಿ ಈ ರೀತಿ ಬರೆಯುವುದರ ಬದಲು ಇಲ್ಲಿ ನಾನು ಇನ್ನೊಂದು ಬದಿಗೆ ಸಮೀಕರಣವನ್ನು ಬರೆಯುತ್ತೇನೆ ಇದು 22m ಆಗುತ್ತದೆ ನಾನು ಕೇವಲx ನ ಚಿಹ್ನೆಗಳನ್ನು ಮೈನಸ್ ಆಗಿ ಬದಲಿಸುತ್ತೇನೆ ಇಲ್ಲಿ ಮೇಲೆ d x2V x xEψ ಇದು V ಗೆ ಸಮಾನ ಆಗಿರುತ್ತದೆ ಆದ್ದರಿಂದ ಎರಡೂ ಬದಿಗಳಲ್ಲಿ V ಒಂದೇ ಆಗಿರುವುದರಿಂದ ಸಮೀಕರಣದ ಪರಿಹಾರವು ವಿಭಿನ್ನವಾಗಿರಬಾರದು Vಹಾಗೂ V ಒಂದೇ ಆಗಿರುತ್ತದೆ ಅದರ ಫಂಕ್ಷನ್ ನಂತೆಯೇ ಒಂದೇ ಸಂಖ್ಯೆಯಿದೆ ಎಂದು ಯೋಚಿಸಿ ಆದ್ದರಿಂದ x ನ ಫಂಕ್ಷನ್ ನಂತೆಯೇ x ನ ಫಂಕ್ಷನ್ ಗೂ ಒಂದೇ ಸಂಖ್ಯೆಯನ್ನು ನೀಡುತ್ತೇವೆ ಆದ್ದರಿಂದ ಪರಿಹಾರಗಳು ಭಿನ್ನವಾಗಿರದೆ ಸ್ಥಿರ ಮೌಲ್ಯಗಳು ಭಿನ್ನವಾಗಿ ಇರುತ್ತದೆ ಆದ್ದರಿಂದ ψ ±ψ ಆಗುತ್ತದೆ ನಾನು ಸ್ಥಿರ ಮೌಲ್ಯವನ್ನು 1 ಎಂದು ತೆಗೆದು ತೆಗೆದುಕೊಳ್ಳುತ್ತೇನೆ ಆದರೂ ಈಗ ನಾನು ಕೆಲವು ಮೌಲ್ಯ CI ವರೆಗೆ ತೆಗೆದುಕೊಂಡರೂ ಅದನ್ನು ಸ್ಥಿರಮೌಲ್ಯದಿಂದ ಗುಣಿಸಿದಾಗ ಕೂಡ ಪರಿಹಾರವು ಏನಾದರೂ ಬದಲಾಗುವುದಿಲ್ಲ ಮುಖ್ಯವಾದ ವಿಷಯವೇನೆಂದರೆV ಹಾಗೂ V ಇವುಗಳು ಒಂದೇ ಆಗಿರುತ್ತದೆ ಆದ್ದರಿಂದ ಪರಿಹಾರವು x ನ ಬಲಭಾಗದಲ್ಲಿ ಫಂಕ್ಷನ್ ಆಗಿ ವಿಕಸನಗೊಳ್ಳುತ್ತದೆ ಈಗ ನಾನು ಇದನ್ನು ನಿಮಗೆ ಈ ರೀತಿ ಪರಿಹಾರವು ಬೌಂಡರಿ ಕಂಡೀಶನ್ನಿಂದ ಹೇಗೆ ವಿಕಸನ ಹೊಂದುತ್ತದೆ ಎಂಬುದನ್ನು ತೋರಿಸುತ್ತೇನೆ ಇಲ್ಲಿ0 ಇಂದ ಬಲಭಾಗದವರೆಗೆ ಹಾಗೂ 0 ಇಂದ ಎಡಭಾಗದವರೆಗೆ ಒಂದೇ ರೀತಿಯಲ್ಲಿ ವಿಕಸನ ಹೊಂದುತ್ತದೆ ಆದ್ದರಿಂದ ಎರಡು ಪರಿಹಾರಗಳನ್ನು ಬದಲಾಯಿಸಲಾಗುವುದು 1 ಅಥವಾ 1 ಅಂಶದಿಂದ ಮಾತ್ರ ಆದ್ದರಿಂದ ಇದು ನಾನು ಬಳಸಲಿರುವ ಸಮ್ಮಿತೀಯ ಪೊಟೆನ್ಶಿಯಲ್ನ ವೇವ್ ಫಂಕ್ಷನ್ ನ ಪ್ರಮುಖ ಲಕ್ಷಣವಾಗಿದೆ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸುವಲ್ಲಿ ನಾನು ಫಂಕ್ಷನ್ ಪೊಟೆನ್ಶಿಯಲ್ನಲ್ಲಿನ ಕಣದ ಮೊದಲ ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಇದರ ಅರ್ಥವೇನೆಂದರೆ ಪೊಟೆನ್ಶಿಯಲ್x V0δ ಈ ಪೊಟೆನ್ಶಿಯಲ್ ಹೇಗೆ ಕಾಣುತ್ತದೆ ಈ ಸಂಭಾವ್ಯತೆಯು ಈ ರೀತಿ ಕಾಣಲಿದೆಇದು x ಅಕ್ಷವಾಗಿದ್ದರೆ ಇದು y ಅಕ್ಷ ಅದು 0 ಯಲ್ಲಿ ಬಹಳ ಆಳವಾಗಿರಲಿದೆ ಅದು ಉಳಿದೆಲ್ಲ ಕಡೆ ∞ ಹಾಗೂ 0 ಆಗುತ್ತದೆ ಎಲ್ಲೆಡೆಯೂ ಇದು ಪೊಟೆನ್ಶಿಯಲ್ನ ಪ್ರಾತಿನಿಧ್ಯವಾಗಬಹುದು ಇದು ಬಹಳ ಆಳವಾಗಿದೆ ಇದರ ಅಗಲ ತುಂಬಾ ಸಣ್ಣದಾಗಿದೆ ಇದು ಒಂದು ಬೌಂಡ್ ಸ್ಟೇಟ್ ಅನ್ನು ರೂಪಿಸಬಹುದೇ ಅಥವಾ ಇಲ್ಲವೇ ಎಂಬುದು ನಮಗೆ ತಿಳಿದಿಲ್ಲ ಆದರೆ ಕ್ವಾಂಟಮ್ ಯಾಂತ್ರಿಕವಾಗಿ ನಿಭಾಯಿಸಬಲ್ಲದು ಎಂದು ನಾನು ನಿಮಗೆ ತೋರಿಸಲು ಹೊರಟಿದ್ದೇನೆ ಆದ್ದರಿಂದ ಈ ಸಾಮರ್ಥ್ಯಕ್ಕೆ ಒಂದು ಬೌಂಡ್ ಸ್ಟೇಟ್ ಇದೆ ಆ ಬೌಂಡ್ ಸ್ಟೇಟ್ನಿಂದ ನಾವು ಏನು ಹೇಳುತ್ತೇವೆಅಂದರೆ ಒಟ್ಟು ಶಕ್ತಿ E 0ಗಿಂತ ಕಡಿಮೆಯಿರುತ್ತದೆ ಕಣವು ಒಂದು ಫಂಕ್ಷನ್ನ ಬಳಿ ಬಂಧಿಸಲ್ಪಡುತ್ತದೆ ಆದ್ದರಿಂದ ಇದಕ್ಕಾಗಿ ಶ್ರೋಡಿಂಗರ್ ಸಮೀಕರಣ 22md2xdx2 V0xxEψ ಆಗಿದೆ ಇದರ ಅರ್ಥ x≠0 ಆದರೆ 22md2xdx2Eψ ಆಗಿರುತ್ತದೆ ಹಾಗೂ ಇದು Eψ ಆಗುತ್ತದೆ ಯಾಕೆಂದರೆE0 ಮತ್ತುx0 ನಲ್ಲಿ ಏನಾಗುತ್ತದೆ ಎಂದು ನಾನು ನಿಮಗೆ ಒಂದು ನಿಮಿಷದಲ್ಲಿ ತೋರಿಸುತ್ತೇನೆ ಆದ್ದರಿಂದx ≠0 ಗೆ 22m ಅನ್ನು ಹೊಂದಿದ್ದೇನೆ ಈಗ ನಾನು ಇದನ್ನು ಡಬಲ್ ಪ್ರೈಮ್ನ ಎರಡನೆಯ ಡಿರೈವೇಟಿವ್ x E ಎಂದು ಬರೆಯುತ್ತೇನೆ ಆದ್ದರಿಂದ 2mE2ψ0 ಆಗುತ್ತದೆ ಇದು ಸಕಾರಾತ್ಮಕ ಪ್ರಮಾಣವಾಗಿದೆ ಮತ್ತು ಆದ್ದರಿಂದ ನೀವು ತಕ್ಷಣ ಪರಿಹಾರಗಳನ್ನು ಬರೆಯಬಹುದು ಆದ್ದರಿಂದ xe2mE2x ಅಥವಾe 2mE2x ಇದು ಪರಿಹಾರವಾಗಿದೆ ಏಕೆಂದರೆ ಇದು ಬೌಂಡ್ ಸ್ಟೇಟ್ ಸರಿಯಾಗಿದೆ ನಾನು ಮತ್ತೆ ಪೊಟೆನ್ಶಿಯಲ್ ಅನ್ನು ಮಾಡಲು ಅವಕಾಶ ಮಾಡಿಕೊಡುತ್ತೇನೆ ಆದ್ದರಿಂದ ಅದು ನನ್ನದು ಎಂದು ನಿಮಗೆ ತಿಳಿದಿದೆ ಸಂಭಾವ್ಯತೆಗಾಗಿ ನಾವು ಏನು ಪರಿಹರಿಸುತ್ತಿದ್ದೇವೆ ಎಂಬುದು ಇಲ್ಲಿಯೇ ಇದೆ ಆಳವಾದ ∞ ಅಲ್ಲಿ ಇದು V0δ ಆಗುತ್ತದೆ ಹಾಗೂ ಉಳಿದೆಡೆ 0 ಆಗುತ್ತದೆ ಯಾಕೆಂದರೆψ ಬೌಂಡ್ ಸ್ಟೇಟ್ಅನ್ನು ಪ್ರತಿನಿಧಿಸುತ್ತದೆ ಇದರ ಅರ್ಥx→±∞ಆದಾಗ ವೇವ್ ಫಂಕ್ಷನ್ x 0 ಯ ಹತ್ತಿರ ಹೋಗಬೇಕು ಇದರರ್ಥ ಪೊಟೆನ್ಶಿಯಲ್ ನಿಂದ ದೂರದಲ್ಲಿರುವ ಕಣವನ್ನು ಸೀಮಿತಗೊಳಿಸುವ ಸುಮಾರು 0 ಸಂಭವನೀಯತೆ ಇದೆ ಮತ್ತು ಇದು ತಕ್ಷಣ ಏನನ್ನು ಸೂಚಿಸುತ್ತದೆ ಅಂದರೆx0ಗೆ ψ ನ ಮೌಲ್ಯ ಕೆಲವು ಕಾನ್ಸ್ಟಂಟ್ A ನ ಜೊತೆಗೆ e2mE2x ಆಗುತ್ತದೆ ಹಾಗೂ x0 ಗೆ ಕೆಲವು ಕಾನ್ಸ್ಟಂಟ್B ಜೊತೆe 2mE2x ಆಗುತ್ತದೆ ನು ಉದ್ದೇಶಪೂರ್ವಕವಾಗಿ ಈ ಸ್ಥಿರಾಂಕಗಳನ್ನು ವಿಭಿನ್ನವಾಗಿ ಆಯ್ಕೆ ಮಾಡಿದ್ದೇನೆ ಏಕೆಂದರೆ ನಾನು ಒಂದು ವಿಷಯವನ್ನು ಹೇಳಲು ಬಯಸುವುದಿಲ್ಲ ಆದ್ದರಿಂದ ಈ ಕೇಸ್ ನಲ್ಲಿ ನಾವು ಒಂದು ಪೊಟೆನ್ಶಿಯಲ್V0δಪೊಟೆನ್ಶಿಯಲ್ ಅನ್ನು ಪರಿಗಣಿಸುತ್ತಿದ್ದೇವೆ ಈ ಪರಿಹಾರಗಳು ಯಾವುವೆಂದರೆ xx0Ae2mE2x ಹಾಗೂxx0Be 2mE2x ಬೌಂಡರಿ ಕಂಡೀಶನ್x→±∞0 ತಾನಾಗಿಯೇ ಸರಿಹೊಂದುತ್ತದೆ ಈಗ ನಾವುx0 ಹಾಗೂx0 ಗೆ ಪರಿಹಾರ ಬರೆದಿದ್ದೇವೆ ಶ್ರೋಡಿಂಗರ್ ಸಮೀಕರಣದ ಪರಿಹಾರದಿಂದ ನಾವು ಕೇಳಿದ್ದನ್ನು ನೆನಪಿಸಿಕೊಳ್ಳಿ ψನಿರಂತರವಾಗಿರಬೇಕು ಮತ್ತು ಇದರರ್ಥ x 0 ನಲ್ಲಿ ಮೌಲ್ಯವು ಎರಡೂ ಬದಿಗಳಿಂದ ಒಂದೇ ಆಗಿರಬೇಕು ಈಗ ನೀವು ψx0ನ ಪರಿಹಾರಗಳನ್ನು ನೋಡಿದರೆ ನೀವು ಎಡಗೈಯಿಂದ ಬಂದರೆ ಅದು x 0 ಇದು A ಹಾಗೂ ನೀವು ಬಲಗೈಯಿಂದ ಬಂದಿದ್ದರೆ x0B ಆಗುತ್ತದೆ ಆದ್ದರಿಂದ ನಾನು ಅದನ್ನು ಸೂಚಿಸುತ್ತೇನೆ ಏನೆಂದರೆ ನಾನು ಮೇಲ್ಭಾಗದ 1 ಅನ್ನು 0 0 ಎಂದು ಬರೆಯುತ್ತೇನೆ ಮತ್ತು ಅವುಗಳೆರಡೂ ಒಂದೇ ಆಗಿರಬೇಕು ಹಾಗೂ ಇದರಿಂದ ನಾವುAB ಎಂದು ಬರೆಯಬಹುದು x ಗೆ ಸಂಬಂಧಿಸಿದಂತೆ ಡಿರೈವೇಟಿವ್ ಆಗಿರುವ ಸೀಮಿತ ಪೊಟೆನ್ಶಿಯಲ್ಗಳಿಗೆ ನಿರಂತರವಾಗಿರಬೇಕು ಎಂದು ನಾವು ಒತ್ತಾಯಿಸಿದ್ದೇವೆ ಈಗ ಈ ಸಂದರ್ಭದಲ್ಲಿ ನಾವು ಪೊಟೆನ್ಶಿಯಲ್ ನೊಂದಿಗೆ ವ್ಯವಹರಿಸುತ್ತಿರುವ ಒಂದು ನಿರ್ದಿಷ್ಟ ಪ್ರಕರಣವು x 0 ನಲ್ಲಿ ಸೀಮಿತವಾಗಿಲ್ಲ ಅದು ∞ಗೆ ಹೋಗುತ್ತದೆ ಆದ್ದರಿಂದ ಈ ಸ್ಥಿತಿಯನ್ನು ಬೇರೆ ಯಾವುದಾದರೂ ಸ್ಥಿತಿಯಿಂದ ಬದಲಾಯಿಸಬೇಕಾಗಿದೆ ಮತ್ತು ನಾವು ಈಗ ಅದನ್ನು ಮಾಡುತ್ತೇವೆ ಆದ್ದರಿಂದ ಎರಡನೆಯ ಸ್ಥಿತಿ ನಿರಂತರವಾಗಿರಬೇಕು ಅದು ಬೇರೆ ಯಾವುದನ್ನಾದರೂ ಬದಲಾಯಿಸಲಿದೆ ಮತ್ತು ಅದನ್ನು ಹೇಗೆ ಬದಲಾಯಿಸಲಾಗಿದೆ ಎಂದು ನೋಡೋಣ ನಮ್ಮಲ್ಲಿ ಶ್ರೋಡಿಂಗರ್ ಸಮೀಕರಣ 22md2xdx2 V0xxEψ ವಿದೆ ಸ್ಥಗಿತಗೊಳಿಸುವಿಕೆಯು x 0 ನಲ್ಲಿರುವುದರಿಂದ ಈ ಸಮೀಕರಣವನ್ನು x ಗೆ ಸಂಬಂಧಿಸಿದಂತೆ 0 ರಿಂದ 0 ಗೆ ಇಂಟಿಗ್ರೇಶನ್ ಮಾಡಲು ನನಗೆ ಅವಕಾಶ ಮಾಡಿಕೊಡಿ ಚಿತ್ರಾತ್ಮಕವಾಗಿ ಇದು ಪೊಟೆನ್ಶಿಯಲ್ V0δಆಗಿದ್ದರೆ ನಾನು ಸ್ವಲ್ಪ ಎಡದಿಂದ ಸ್ವಲ್ಪ ಬಲಕ್ಕೆ ಇಂಟಿಗ್ರೇಶನ್ ಮಾಡುತ್ತಿದ್ದೇನೆ ಇಲ್ಲಿ ಹಸಿರು ತೋರಿಸಿದ ಈ ಮಧ್ಯಂತರದಲ್ಲಿ ನಾನು ಇಂಟಿಗ್ರೇಶನ್ ಮಾಡುತ್ತಿದ್ದೇನೆ ಅಂದರೆ ಇದರಲ್ಲಿ ಫಂಕ್ಷನ್ ಸೇರಿದೆ ಮತ್ತು 0 0x1ಹಾಗೂ0 0fδxf ಎಂಬುದನ್ನು ನೆನಪಿನಲ್ಲಿಡಿ ಆದ್ದರಿಂದ ಸಮೀಕರಣದಿಂದ ನಾನು 22m ಅನ್ನು ಕಳೆದಾಗ ಏನು ಪಡೆಯುತ್ತೇನೆ d2xdx2ಅನ್ನುಇಂಟಿಗ್ರೇಶನ್ ಮಾಡಿದಾಗdψxdx ದೊರೆಯುತ್ತದೆ ಹಾಗೂ ಇದು0 ನಿಂದ0 ವರೆಗೆ V0xψ E ಆಗುತ್ತದೆ ಮೊತ್ತವು ಸಣ್ಣ ಮಧ್ಯಂತರವಾಗಿದ್ದು ಅದನ್ನು ನಾನು 0 0 ψಎಂದು ಬರೆಯಬಹುದು ಮಧ್ಯಂತರವನ್ನು ಚಿಕ್ಕದಾಗಿ ಮತ್ತು ಚಿಕ್ಕದಾಗಿ ಮಾಡಿದಂತೆ ಬಲ ಭಾಗ 0 ಗೆ ಹೋಗಲಿದೆ ಆದ್ದರಿಂದ ನಾನು ಈಗ ತೆಗೆದುಕೊಳ್ಳಬಹುದಾದ ಏಕೈಕ ತೀರ್ಮಾನವೆಂದರೆ ಅದು 22m0 0 V0ψ ಆದ್ದರಿಂದ ಫಂಕ್ಷನ್ ಇಲ್ಲದಿದ್ದರೆ ಫಂಕ್ಷನ್ ಮುಂದುವರಿಯುತ್ತದೆ ಆದರೆ ಫಂಕ್ಷನ್ ನಿಂದಾಗಿ ಅಲ್ಲಿ ಸ್ಥಗಿತಗೊಳ್ಳುತ್ತದೆ ಮತ್ತು ಅದು ಶಕ್ತಿಯನ್ನು ತಿಳಿಯಲು ಕಾರಣವಾಗುತ್ತದೆ ಆದ್ದರಿಂದ ಇದನ್ನು ಈಗ ಬರೆಯೋಣ ಆದ್ದರಿಂದ ಬೌಂಡರಿ ಕಂಡಿಶನ್ 0 ಯಲ್ಲಿ 22m0 0 V0ψ ಆಗುತ್ತದೆ ಈಗψx0 e 2mE2xಆಗುತ್ತದೆ ಆದ್ದರಿಂದ ಅಲ್ಲಿ ಒಂದು ಅಂಶ A ಇದೆ ಹಾಗೂx0 A2mE2e 2mE2x ಹಾಗೂx0Ae2mE2x ಮತ್ತುx02mE2Ae2mE2x ಆಗುತ್ತದೆ ಆದ್ದರಿಂದ ತಕ್ಷಣ ಇದು ಏನು ಸೂಚಿಸುತ್ತದೆ ಎಂದರೆ0 A2mE 2 ಕೆಳಗಿನ ಭಾಗ ತಕ್ಷಣ ಏನನ್ನು ಸೂಚಿಸುತ್ತದೆ ಎಂದರೆ0 A2mE2 ಮತ್ತು ಖಂಡಿತವಾಗಿψ ಆದ್ದರಿಂದ ಈಗ ನಾನು ಈ ಸಮೀಕರಣವನ್ನು ಮೇಲಿನ ನೀಲಿ ಸಮೀಕರಣದಲ್ಲಿ ಹಾಕಿದಾಗ ನನಗೆ 22m 2mE2AV0A ಎಂಬ ಉತ್ತರ ದೊರೆಯುತ್ತದೆ ಎರಡು ಬದಿಗಳಲ್ಲಿA ಸಾಮಾನ್ಯ ಆಗಿರುವ ಕಾರಣ ಅದನ್ನು ತೆಗೆಯುತ್ತೇವೆ ಹಾಗೂ ನಮಗೆ2mE2mV022 ಉತ್ತರ ಉತ್ತರವಾಗಿ ದೊರೆಯುತ್ತದೆ 2 ಸಹ ರದ್ದುಗೊಳಿಸಿದೆ ಕೊನೆಗೆm2V024 ಉತ್ತರವಾಗಿ ದೊರೆಯುತ್ತದೆ ಆದ್ದರಿಂದ ಬೌಂಡರಿ ಕಂಡಿಶನ್ ನಿಂದ ನನ್ನ ಬಳಿ ಇರುವುದು2mE2m2V024 ನಾವು ಪುನಹ ಇದರಲ್ಲಿ 2ಹಾಗೂ ಒಂದುm ಅನ್ನು ಕ್ಯಾನ್ಸಲ್ ಮಾಡಬಹುದು ಆದ್ದರಿಂದ ನನಗೆ EmV022ℏ2 ದೊರೆಯುತ್ತದೆ ಅಥವಾ ಎನರ್ಜಿ E E mV022ℏ2 ನಾನು ವೇವ್ ಫಂಕ್ಷನ್ ಅನ್ನು x ಆಕ್ಸಿಸ್ ನಲ್ಲಿ ಪ್ಲಾಟ್ ಮಾಡಿದಾಗ ಅದು ಬಲಭಾಗದಲ್ಲಿ ಹಾಗೂ ಎಡಭಾಗದಲ್ಲಿ ಎಕ್ಸ್ಪೋನೆಂಶಿಯಲ್ ಆಗಿ ಡಿಕೆ ಆಗುತ್ತದೆ dψdx x0ನಲ್ಲಿ ಡಿಸ್ ಕಂಟಿನಿಯಸ್ ಆಗುತ್ತದೆ ಮತ್ತು ಎನರ್ಜಿ E mV022ℏ2 ಆಗುತ್ತದೆ ಒಂದು ಕಾರ್ಯ ಸಾಮರ್ಥ್ಯದಲ್ಲಿ ಚಲಿಸುವ ಕಣಕ್ಕೆ ಅದು ಪರಿಹಾರವಾಗಿದೆ ಅದು ಬಂಧಿತವಾಗಿದೆ ಎಂದು ನೀವು ನೋಡಬಹುದು ಮತ್ತು ಅದು ಸ್ವಲ್ಪ ಋಣಾತ್ಮಕ ಶಕ್ತಿಯನ್ನು ಹೊಂದಿರುತ್ತದೆ ಅದಕ್ಕಾಗಿಯೇ ಅದು ಬಂಧಿಸಲ್ಪಟ್ಟಿದೆ ಮತ್ತು ತರಂಗ ಕಾರ್ಯವು ಎರಡು ಬದಿಗಳಲ್ಲಿ ಎಕ್ಸ್ಪೋನೆಂಶಿಯಲ್ ಆಗಿ ಕ್ಷೀಣಿಸುತ್ತಿದೆ ಈ ಸಂಭಾವ್ಯತೆಯಲ್ಲಿ ಬೇರೆ ಯಾವುದೇ ಬೌಂಡ್ಸ್ಟೇಟ್ ಗಳು ಇಲ್ಲ ಆದ್ದರಿಂದ ನೀವು ತರಂಗ ಕಾರ್ಯವನ್ನು ಸರಿಯಾಗಿ ಸಾಮಾನ್ಯೀಕರಿಸಲು ಬಯಸಿದರೆ ಇದು ಉತ್ತರವಾಗಿದೆ ಆದ್ದರಿಂದ ನೀವು ಈಗ ನೋಡಬೇಕಾಗಿರುವುದು ತರಂಗ ಕಾರ್ಯ ψವನ್ನು ಲೆಕ್ಕಹಾಕಲಾಗಿದೆ ನಾನು ಅದನ್ನು 1 ಬ್ರಾಕೆಟ್ನಲ್ಲಿ ಬರೆಯುತ್ತೇನೆAe 2mE2xx0 Ae2mE2x ಅಥವಾ x0 A ಅನ್ನು ಇನ್ನೂ ನಿವಾರಿಸಲಾಗಿಲ್ಲ ನೀವು ಅದನ್ನು ಸರಿಪಡಿಸಲು ಬಯಸಿದರೆನಾವು ಏನು ಮಾಡುತ್ತೇವೆಂದರೆ ನಾವು ∞x2dx ಅನ್ನು ತೆಗೆದುಕೊಳ್ಳುತ್ತೇವೆ ಇದು ನನಗೆ ಕೆಲವು A2 ಪಟ್ಟು ಮೊತ್ತವನ್ನು ಸ್ಥಿರವಾಗಿ ನೀಡುತ್ತದೆ ಮತ್ತುಅದನ್ನು 1 ಕ್ಕೆ ಸಮನಾಗಿ ಸರಿಪಡಿಸಿ ಇದು ಅಲೆಯ ಕಾರ್ಯವನ್ನು ಸಾಮಾನ್ಯಗೊಳಿಸುತ್ತದೆ ಮತ್ತು ∞x∞ ಇಂಟರ್ವಲ್ ನಲ್ಲಿ ಎಲ್ಲಿಯಾದರೂ ಕಣವನ್ನು ಕಂಡುಹಿಡಿಯುವ ಒಟ್ಟು ಸಂಭವನೀಯತೆಯನ್ನು 1 ಎಂದು ನೀಡುತ್ತದೆ ಈಗ ನಾನು ಸಾಮಾನ್ಯೀಕರಿಸಿದ ವೇವ್ ಫಂಕ್ಷನ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ತರಂಗವನ್ನು ಸಾಮಾನ್ಯೀಕರಿಸುವುದರೊಂದಿಗೆ ಪ್ರಾರಂಭಿಸಲು ಇದು ತುಂಬಾ ಸರಳವಾದ ಸಮಸ್ಯೆಯಾಗಿದೆ ಇದು 2 ಆಗಿರುತ್ತದೆ ಆದ್ದರಿಂದ ನಾನು ಉದಾಹರಣೆ 2 ಅನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದಇದು 2 ಕಾರ್ಯಗಳನ್ನು ಸಾಮಾನ್ಯೀಕರಿಸುವ ಮಾರ್ಗ ಆಗಿದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾನು x ಅಕ್ಷವನ್ನು ಹೊಂದಿದ್ದೇನೆ ಇದು x 0 ಮತ್ತು 2 ಸಮಸ್ಯೆಯನ್ನು ಸರಳವಾಗಿಸುತ್ತದೆ ನಾನು ಏನು ಮಾಡುತ್ತೇನೆ ಎಂದರೆ x0ಗೆ ಸಮ್ಮಿತೀಯ ವಾಗಿ ಫಂಕ್ಷನ್ ಹಾಕುತ್ತೇನೆ ಹಾಗೂ ಅವೆರಡುV0δ ಗೆ ಸಮನಾಗಿರುತ್ತದೆ ಹಾಗೂ ಇದು V0δxaಅನ್ನು ಮೈನಸ್ ಮಾಡುತ್ತದೆ ಈಗ ಪುನಹ ಪೊಟೆನ್ಶಿಯಲ್ ಸಮ್ಮಿತೀಯವಾಗಿದೆ V xVx ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಪರಿಹಾರವು ಸಮ್ಮಿತೀಯ ಅಥವಾ ವಿರೋಧಿ ಸಮ್ಮಿತೀಯವಾಗಿರುತ್ತದೆ ಆದ್ದರಿಂದ ನಾವು ಎರಡು ಬೌಂಡ್ ಸ್ಟೇಟ್ ಗಳನ್ನು ಪಡೆಯುತ್ತೇವೆ ಮತ್ತು ಅದು ಹೇಗೆ ಎಂದು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಶ್ರೋಡಿಂಗರ್ ಸಮೀಕರಣವನ್ನು 22md2dx2 V0xaψ V0x aψEψ ಎಂದು ಬರೆಯಬಹುದು x≠aಗೆ ಅಥವಾ x≠ aಗೆ ಜೊತೆಯಾಗಿ ಸಮೀಕರಣವನ್ನು 22mEψ ಎಂದು ಬರೆಯಬಹುದು ಅದು |E|ψ ಆಗಿದೆ ಆದ್ದರಿಂದ ಈಗ ನಾನು ಮತ್ತೆಪರಿಹರಿಸುತ್ತಿರುವ ಸಮೀಕರಣ 22m|E|ψ ಅಥವಾ 2mEψ0 ಆದ್ದರಿಂದ ಮತ್ತೆ ಪರಿಹಾರಗಳು e2mE2xಅಥವಾe 2mE2x ಅಥವಾ ಎರಡರ ರೇಖೀಯ ಸಂಯೋಜನೆ ಆಗಿರುತ್ತದೆ ಈ ರೇಖೀಯ ಸಂಯೋಜನೆಯನ್ನು ನೀವು ಹೇಗೆ ರೂಪಿಸುತ್ತೀರಿ ಎಂಬುದನ್ನು ಈಗ ನಾನು ನಿಮಗೆ ತೋರಿಸುತ್ತೇನೆ ನೀವು ವಿಸ್ತಾರವಾದ ವಿಧಾನ ಮಾಡಿದರೂ ಸಹ ನೀವು ಅದೇ ಉತ್ತರವನ್ನು ಪಡೆಯುತ್ತೀರಿ ಆದ್ದರಿಂದ ಇದು X ಅಕ್ಷ ಆಗಿದೆ ಮತ್ತು ಪೊಟೆನ್ಶಿಯಲ್ ಸಮ್ಮಿತೀಯವಾಗಿದೆ

ಈಗ ಮೇಲ್ಭಾಗದ ತರಂಗ ಕ್ರಿಯೆಯನ್ನು ನೋಡಬೇಡಿ ಈ ಪೊಟೆನ್ಶಿಯಲ್ ಗಳಿಂದ V0δxa V0δ ಗಳನ್ನು ಮೈನಸ್ ಮಾಡಬೇಕು ಹಾಗೂ ಬಲಭಾಗದಲ್ಲಿ ಪೊಟೆನ್ಶಿಯಲ್ ಎಕ್ಸ್ಪೋನೆನ್ಶಿಯಲ್ e 2mE2x ಆಗಿ ಕ್ಷೀಣಗೊಳ್ಳುತ್ತದೆ ಆದ್ದರಿಂದ x ಧನಾತ್ಮಕ ಬದಿಯಲ್ಲಿ ಪರಿಹಾರವು ಎಡಭಾಗದಲ್ಲಿx ಋಣಾತ್ಮಕ ಘಾತಾಂಕದ ಶಕ್ತಿಯನ್ನು ಹೊಂದಿರುತ್ತದೆ ಪರಿಹಾರವು ಮತ್ತೆ ಕ್ಷೀಣಿಸಬೇಕಾಗುತ್ತದೆ ಏಕೆಂದರೆ ನಾನು ನಡುವೆ ಇರುವ ಸ್ಥಿತಿಯು ಸಮ್ಮಿತೀಯ ಅಥವಾ ವಿರೋಧಿ ಸಮ್ಮಿತೀಯ ಪರಿಹಾರಗಳನ್ನು ಹೊಂದಲಿದ್ದೇನೆ ಹಾಗೂ ಸಮ್ಮಿತೀಯ ಪರಿಹಾರವು ಎರಡು ರೇಖೀಯ ಸಂಯೋಜನೆಯಾಗಿರುತ್ತದೆ ಮತ್ತು ನಾನು ಕೆಳಭಾಗದ ವಿರೋಧಿ ಸಮ್ಮಿತೀಯ ಪರಿಹಾರವನ್ನು ತೋರಿಸುತ್ತೇನೆ ಮತ್ತು ಅದು ಒಂದು ಬದಿಯಲ್ಲಿ ಕ್ಷೀಣಿಸುತ್ತಿರುವ ಪರಿಹಾರವಾಗಿದೆ ಮತ್ತು ವಿರೋಧಿ ಸಮ್ಮಿತೀಯ ಪರಿಹಾರವು 0 ಮೂಲಕ ಅಗತ್ಯವಾಗಿ 0 ಗೆ ಹೋಗಬೇಕಾಗುತ್ತದೆ ಇದು 0 ನಲ್ಲಿ 0 ಆಗಿರಬೇಕು ಮತ್ತು ಇನ್ನೊಂದು ಬದಿಯಲ್ಲಿ ಮತ್ತೆ ವಿವರಣೆಯನ್ನು ನೀಡಬೇಕು ಇದುe 2mE2x ಇದುe2mE2x ಹಾಗೂ ಅದರ ನಡುವೆ ವಿರೋಧಿ ಸಮ್ಮಿತೀಯ ಸಂಯೋಜನೆಯಾಗಿದೆ ಸಮ್ಮಿತೀಯ ಸಂಯೋಜನೆ ee ಆಗಲಿದೆ ಇದುcosh xಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಇದು ವಿರೋಧಿ ಸಮ್ಮಿತೀಯ ಸಂಯೋಜನೆಯಾಗಲಿದೆ ಆದ್ದರಿಂದ ಇದುe e ಆಗಲಿದೆ ಮತ್ತು ಇದು sinh 2mE2x ಆಗಲಿದೆ ಆದ್ದರಿಂದ ಸಮ್ಮಿತೀಯ ಮತ್ತು ವಿರೋಧಿ ಸಮ್ಮಿತೀಯ ವೇವ್ ಫಂಕ್ಷನ್ ಗಾಗಿಈ ಎರಡು ಪರಿಹಾರಗಳ ರೇಖೀಯ ಸಂಯೋಜನೆಗಳು ಹೇಗಿರಬೇಕು ಎಂಬುದರ ಬಗ್ಗೆ ವೇವ್ ಫಂಕ್ಷನ್ ಹೇಗೆ ಇರಬೇಕು ಎಂಬುದರ ಆಧಾರದ ಮೇಲೆ ನಾನು ನಿಮಗೆ ಗುಣಾತ್ಮಕ ವಾದವನ್ನು ನೀಡುತ್ತೇನೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿxψಮತ್ತು ಎರಡನೇ ಸಂದರ್ಭದಲ್ಲಿx ψ ಇದು ಸಮ್ಮಿತಿಯನ್ನು ಆಧರಿಸಿದ ಗುಣಾತ್ಮಕ ವಾದ ನೀವು ಅದನ್ನು ಗಣಿತದ ಪ್ರಕಾರ ಮಾಡಿದರೆ ನೀವು ಏನು ಹೇಳುತ್ತೀರಿ ಅಂದರೆ xa ಗೆ xAe 2mE2x ಆಗುತ್ತದೆ ಹಾಗೂ a ಹಾಗೂ a ನ ಮಧ್ಯದಲ್ಲಿxBe 2mE2xCe2mE2x ಹಾಗೂx a ಗೆ xDe2mE2x ಆಗುತ್ತದೆ ನಂತರ ಬೌಂಡರಿ ಯಲ್ಲಿ ನಿರಂತರವಾಗಿರಬೇಕು ಮತ್ತು ಬೌಂಡರಿ ಕಂಡೀಶನ್ ಅನ್ನು ಹೊಂದಿಸಬೇಕು ನಿಮಗೆ ಈಗ ಪರಿಹಾರವು ದೊರೆಯುತ್ತದೆ ಈಗ ನಾನು ಡಬಲ್ ಡೆಲ್ಟಾ ಫಂಕ್ಷನ್ ನಲ್ಲಿ ಸಂಭಾವ್ಯವಾಗಿ ಚಲಿಸುವ ಕಣಕ್ಕಾಗಿ ನಾನು ಈಗಾಗಲೇ ಬರೆದಿರುವ ಶಕ್ತಿ ಮತ್ತು ಐಗನ್ ಫಂಕ್ಷನ್ಗಳನ್ನು ಕಂಡುಹಿಡಿಯಲು ಈ ಸಮಸ್ಯೆಯನ್ನು ನಾನು ನಿಮಗೆ ಅಸೈನ್ಮೆಂಟ್ ಆಗಿ ನೀಡುತ್ತಿದ್ದೇನೆ ಈ ಸಮಸ್ಯೆಯ ಮಹತ್ವವೆಂದರೆ ಒಂದೇ ಡೆಲ್ಟಾ ಕಾರ್ಯವು ಪರಮಾಣುವಿನಂತಿದೆ ಮತ್ತು ಡಬಲ್ ಡೆಲ್ಟಾ ಕಾರ್ಯವು ಅಣುವಿನಂತಿದೆ ಮತ್ತು ಈ ಸಂದರ್ಭದಲ್ಲಿ ಸಮ್ಮಿತೀಯವು ಪರಮಾಣುವಿಗಿಂತ ಕಡಿಮೆ ಶಕ್ತಿಯನ್ನು ಹೊಂದಿರುತ್ತದೆ ಎಂದು ನೀವು ಕಾಣಬಹುದು ಆದ್ದರಿಂದ ಅದಕ್ಕಾಗಿಯೇ ರೂಪುಗೊಂಡ ಮತ್ತು ವಿರೋಧಿ ಸಮ್ಮಿತೀಯವು ಪರಮಾಣುಗಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿರುತ್ತದೆ ಮತ್ತು ಅನಂತತೆಯ ಪ್ರವೃತ್ತಿಯಂತೆ ಎರಡೂ ಶಕ್ತಿಗಳು ಪರಮಾಣುವಿನ ಶಕ್ತಿಗೆ ಸಮಾನವಾಗುತ್ತವೆ ಆದ್ದರಿಂದ ನಾವು ψ ನ ಸ್ವರೂಪವನ್ನುVxV ಪೊಟೆನ್ಶಿಯಲ್ ಗಳಿಗೆ ನೋಡಿದ್ದೇವೆ ಎಂದು ಹೇಳುವ ಮೂಲಕ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸುತ್ತೇನೆ ಎರಡನೆಯದು ಒಂದು ಕಾರ್ಯದ ಸಂಭಾವ್ಯತೆಯಲ್ಲಿ ಚಲಿಸುವ ಕಣಕ್ಕಾಗಿ ನಾವು ಶ್ರೋಡಿಂಗರ್ ಸಮೀಕರಣವನ್ನು ಪರಿಹರಿಸಿದ್ದೇವೆ ಮತ್ತು ಮೂರನೆಯದನ್ನು ನಾವು ಅರ್ಧದಷ್ಟು ಪರಿಹರಿಸಿದ್ದೇವೆ ಮತ್ತು ಡಬಲ್ ಫಂಕ್ಷನ್ನಲ್ಲಿ ಸಂಭಾವ್ಯವಾಗಿ ಚಲಿಸುವ ಕಣಕ್ಕೆ ಉಳಿದಭಾಗವನ್ನು ನಿಮಗೆ ಅಸೈನ್ಮೆಂಟ್ ಆಗಿ ನೀಡುತ್ತೇನೆ